ಕೋನಿಕ್ ವಿಭಾಗಗಳಲ್ಲಿ ಲಂಬ ಕೋನ ವೃತ್ತಾಕಾರದ ಕೋನ್ ಅನ್ನು ಅಡ್ಡವಾಗಿ ತುಂಡರಿಸಿದರೆ ನಮಗೆ ವೃತ್ತಗಳು ಸಿಗುತ್ತವೆ ಓರೆಯಾದ ಅಂಚುಗಳು ಅಂಡಾಕಾರವನ್ನು ಕೊಡುತ್ತವೆ ನಂತರ ಪ್ಯಾರಾಬೋಲಾ ಮತ್ತು ಹೈಪರ್ಬೋಲಾ ಹೀಗೆ ಅನೇಕ ವಿಷಯಗಳನ್ನು ನಾವು ಕಲಿತಿದ್ದೇವೆ ಇಂದಿನ ತರಗತಿಯಲ್ಲಿ ಅಂಡಾಕಾರದ ವೃತ್ತವನ್ನು ನಿರ್ಮಿಸಲು ನಾವು ಎರಡು ವಿಶೇಷ ವಿಧಾನಗಳನ್ನು ಕಲಿಯುತ್ತೇವೆ ಒಂದು ಏಕಕೇಂದ್ರಕ ವೃತ್ತದ ವಿಧಾನ ಮತ್ತು ಇನ್ನೊಂದು ಒಬ್ಲೊಂಗ್ ವಿಧಾನ ಏಕಕೇಂದ್ರಕ ವೃತ್ತಗಳ ವಿಧಾನದಲ್ಲಿ ಅಲ್ಲಿಂದ ಎರಡು ಏಕಕೇಂದ್ರಕ ವೃತ್ತಗಳನ್ನು ಬಿಡಿಸಬೇಕು ಪ್ರಮುಖ ಅಕ್ಷ ಹಾಗೂ ಸಣ್ಣ ಅಕ್ಷದ ಆಧಾರದ ಮೇಲೆ ಅಂಡಾಕಾರವನ್ನು ಹೇಗೆ ನಿರ್ಮಿಸುವುದು ನಾವು ಎರಡು ವಿಭಿನ್ನ ತ್ರಿಜ್ಯಗಳ ಎರಡು ಏಕಕೇಂದ್ರಕ ವೃತ್ತಗಳನ್ನು ಬಿಡಿಸುತ್ತೇವೆ ತದನಂತರ ಈ ಅಂಡಾಕಾರವನ್ನು ನಿರ್ಮಿಸಲು ರೇಖೆಗಳನ್ನು ಒಗ್ಗೂಡಿಸುತ್ತೇವೆ ಅದನ್ನು ಉದಾಹರಣೆಯ ಮೂಲಕ ನೋಡೋಣ ಪ್ರಮುಖ ಅಕ್ಷ 70 ಮಿ ಮೀ ಮತ್ತು ಸಣ್ಣ ಅಕ್ಷ 40 ಮಿ ಮೀ ಹೊಂದಿರುವ ಅಂಡಾಕಾರವನ್ನು ಎಳೆಯಿರಿ ಆ ಉದ್ದೇಶಕ್ಕಾಗಿ ನಾವು ಮಾಡಬೇಕಾಗಿರುವುದು ಏನೆಂದರೆ ಒಂದು ಅಡ್ಡವಾದ ರೇಖೆಯನ್ನು ಎಳೆಯುವುದು ಇದನ್ನು ನಾವು ಪ್ರಮುಖ ಅಕ್ಷ ಎಂದು ಕರೆಯುತ್ತೇವೆ ಈ ಸಂದರ್ಭದಲ್ಲಿ AB 70 ಮಿ ಮೀ ಮತ್ತು ಸಣ್ಣ ಅಕ್ಷವು 40 ಮಿ ಇದಲ್ಲದೆ ಈ ಎರಡೂ O ಬಿಂದುವಿನಲ್ಲಿ ಲಂಬ ಕೋನಗಳಲ್ಲಿ ಪರಸ್ಪರ ವಿಭಜಿಸುತ್ತವೆ ಆದ್ದರಿಂದ ಇದನ್ನು ನೋಡೋಣ AB ಬಿಂದುಗಳು ಅಡ್ಡ ರೇಖೆಯಲ್ಲಿವೆ ಇವು 70 ಮಿ ಮೀ ಅಂತರದಲ್ಲಿವೆ ಇದಲ್ಲದೆ ಅಂಡಾಕಾರದ ಸಣ್ಣ ಅಕ್ಷವು 40 ಮಿ ಮೀ ಆಗಿರಬೇಕು ಅಂದರೆ ನಾವು ಈ ರೇಖೆಗಳನ್ನು ವಿಸ್ತರಿಸುತ್ತಿದ್ದರೆ ಅವುಗಳು ಛೇದಿಸಿಳ್ಳಬಾರದು ಈ ರೀತಿಯಾಗಿ ಅದನ್ನು ಬಿಡಿಸಬೇಕು ಮತ್ತು ಈ ಭಾಗವು 40 ಮಿ ಮೀ ಆಗಿರಬೇಕು ಇದಲ್ಲದೆ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಇದು 70 ಮಿ ಮೀ ಪ್ರಮುಖ ಅಕ್ಷವಾಗಿದೆ ಆದ್ದರಿಂದ ಈ ಸಂಪೂರ್ಣ ವೃತ್ತದ ವ್ಯಾಸವು 70 ಮಿ ಮೀ ಆಗುತ್ತದೆ ಉಳಿದಂತೆ ಸಣ್ಣ ಅಕ್ಷವು 40 ಮಿ ಆಗುತ್ತದೆ ಇನ್ನೂ ಒಂದು ವೃತ್ತವನ್ನು ಬಿಡಿಸುವ ಮೂಲಕ ನಾವು ಅಂಡಾಕಾರವನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಆದ್ದರಿಂದ ಮೊದಲ ಹಂತದಲ್ಲಿ AB ಮತ್ತು CD ಯನ್ನು ವ್ಯಾಸವಾಗಿ ತೆಗೆದುಕೊಂಡು ಎರಡು ವೃತ್ತಗಳನ್ನು ಎಳೆಯಿರಿ ಇದಾದ ಮೇಲೆ ಎರಡೂ ವೃತ್ತಗಳನ್ನು 12 ಸಮಾನ ಭಾಗಗಳಾಗಿ ವಿಂಗಡಿಸಿ ಈಗ ಈ ಹೊರಗಿನ ವೃತ್ತವನ್ನು ಆಯ್ಕೆ ಮಾಡೋಣ ಈ ಹೊರ ವೃತ್ತಕ್ಕೆ ವ್ಯಾಸವು 70 ಮಿ ಇದನ್ನು 12 ಸಮಾನ ಭಾಗಗಳಾಗಿ ವಿಂಗಡಿಸಬೇಕು ಇದು 12 24 ಸಮಾನ ಸಂಖ್ಯೆಯ ಭಾಗಗಳಾಗಿರಬಹುದು ಇದನ್ನು ಪ್ರಮುಖ ಅಕ್ಷದ ಬೇಸ್ ವೃತ್ತಕ್ಕೆ ಮತ್ತು ಸಣ್ಣ ಅಕ್ಷದ ಬೇಸ್ ವೃತ್ತಕ್ಕೆ ಎರಡಕ್ಕೂ ಮಾಡಬೇಕಾಗುತ್ತದೆ ಇಲ್ಲಿ ನಾವು 12 ಭಾಗಗಳನ್ನು ಮಾಡಲಿದ್ದೇವೆ ಆದ್ದರಿಂದ A ಯು 1 2 3 4 5 ರಿಂದ ಪ್ರಾರಂಭವಾಗುತ್ತದೆ ಆರನೆಯದು ಮತ್ತೆ B ಆಗುತ್ತದೆ ಹಾಗಾಗಿ ಮೊದಲ ಭಾಗ ಎರಡನೇ ಭಾಗ ಮೂರನೇ ಭಾಗ ನಾಲ್ಕನೇ ಐದನೇ ಆರನೇ ಭಾಗ ಇವು ಸಮಾನ ಭಾಗಗಳಾಗಿವೆ ಈಗ ಕೆಳಭಾಗದಲ್ಲಿಯೂ ಸಹ ಸಿಮ್ಮೆಟ್ರಿ ಇರುವ ಕಾರಣ 1 2 3 4 5 6 ಒಟ್ಟಾರೆಯಾಗಿ ನಾವು 12 ಭಾಗಗಳನ್ನು ನಿರ್ಮಿಸಲಿದ್ದೇವೆ ಮತ್ತು ನಾವು ನೀಡುತ್ತಿರುವ ಹೆಸರುಗಳು 1 2 3 4 5 ವರೆಗೆ ಎಲ್ಲವೂ A ನಿಂದ ಆರಂಭಿಸಿದ್ದೇವೆ ಮತ್ತು B ಯು 6 7 8 9 ಮತ್ತು 10 ರಿಂದ ಪ್ರಾರಂಭವಾಗುತ್ತವೆ ಹಾಗು ಅದು ಮತ್ತೆ A ಗೆ ಹೋಗುತ್ತದೆ ನಾವು ಈ ಸಮಾನ ವಿಭಾಗವನ್ನು ಮಾಡುವ ಮೂಲಕ ಈ ಪ್ರಮುಖ ಅಕ್ಷದ ವೃತ್ತಕ್ಕೆ ಅಂತಹ ರೀತಿಯ ನಾರ್ಮಲ್ ಗಳನ್ನು ಎಳೆಯುವ ಸ್ಥಿತಿಯಲ್ಲಿ ನಾವು ಇರುತ್ತೇವೆ ಅದು ಮುಗಿದ ನಂತರ ನಾವು ಆ ರೇಖೆಗಳನ್ನು ವಿಸ್ತರಿಸುತ್ತೇವೆ ಇದರಿಂದಾಗಿ ಸಣ್ಣ ಅಕ್ಷದ ಬೇಸ್ ವೃತ್ತವನ್ನೂ ಸಹ 12 ಸಮಾನ ಭಾಗಗಳಾಗಿ ವಿಂಗಡಿಸಲಾಗುತ್ತದೆ ನಾವು ಹೊರಗಿನವುಗಳನ್ನು 1 2 3 4 5 ಎಂದು ಹೆಸರಿಸಲಿದ್ದೇವೆ ಒಳಗಿನವುಗಳನ್ನು 1 ' 2' 3 ' 4' ಹೀಗೆ ಹೆಸರಿಸಲಿದ್ದೇವೆ ನಾವು ಬಳಸಲಿರುವ ಸೂಚಕ ಇದು ಪ್ರಮುಖ ಅಕ್ಷದಲ್ಲಿ ಅಕ್ಷರ A ಮತ್ತು B ಸಣ್ಣ ಅಕ್ಷದಲ್ಲಿ ಅಕ್ಷರಗಳು C ಮತ್ತು D ಈ 12 ಸಮಾನ ಭಾಗಗಳ ವಿಭಜನೆಯ ನಂತರ ನಾವು ಮೊದಲ ಬಿಂದುವಿನ ಮೂಲಕ CDಗೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಎಳೆಯುತ್ತೇವೆ ಮೊದಲ ಬಿಂದು 1 ಅದು CDಗೆ ಸಮಾನಾಂತರವಾಗಿದೆ ಎಂದು ನಾವು ಗುರುತಿಸಿದ್ದೇವೆ CD ರೇಖೆ ಇದು ಈ CD ರೇಖೆಗೆ ಸಮಾನಾಂತರವಾಗಿ ನಾವು 1 ಕ್ಕೆ ರೇಖೆಯನ್ನು ಎಳೆಯುತ್ತೇವೆ ಅದೇ ರೀತಿ ನಾವು 2 ಕ್ಕೆ ಎಳೆಯುತ್ತೇವೆ 3 ರಲ್ಲಿ ಈಗಾಗಲೇ ಇದೆ 4 ಕ್ಕೆ ಕೂಡಾ ನಾವು ಎಳೆಯುತ್ತೇವೆ 5 6 7 8 9 ಮತ್ತು 10 ನೇ ಬಿಂದುಗಳಲ್ಲಿಯೂ ಸಹ ನಾವು ಇದನ್ನು ಎಳೆಯುತ್ತೇವೆ ಅದು ಮುಗಿದ ನಂತರ 1' ಮೂಲಕ ABಗೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಎಳೆಯಿರಿ ಈ ಬಿಂದು 1' ಆಗಿದೆ ಇದು AB ರೇಖೆ ಅದಕ್ಕೆ ಸಮಾನಾಂತರವಾಗಿ ನಾವು ಒಂದು ರೇಖೆಯನ್ನು ಎಳೆಯುತ್ತೇವೆ ಅದೇ ರೀತಿ 2 ' 3' ಛೇದಕ ಬಿಂದುವಿಗೆ ಹಾಗೂ 4 ' 5' ಛೇದಕ ಬಿಂದುವಿಗೆ ನಾವು ರೇಖೆಯನ್ನು ಎಳೆಯುತ್ತೇವೆ ಒಮ್ಮೆ ನಾವು ಅದನ್ನು ಮಾಡಿದ ನಂತರ ಈ ಒಳಗಿನ ವೃತ್ತಕ್ಕೆ ದೂರದಲ್ಲಿ ಮತ್ತು ಹೊರಗಿನ ವೃತ್ತಕ್ಕೆ ಹತ್ತಿರದಲ್ಲಿರುವಂತೆ ಇರುವ ಛೇದಕ ಬಿಂದುಗಳನ್ನು ಹೊಂದುತ್ತೇವೆ ಆದ್ದರಿಂದ ಈ ಬಿಂದುಗಳನ್ನು ನಾವು P1 P2 P3 ಎಂದು ಹೆಸರಿಸುತ್ತೇವೆ ಇದು P3 ಆಗಿದೆ ಇದು ಈಗಾಗಲೇ C ಆಗಿದೆ ಇವು P4 P5 ಮತ್ತು B ನಾವು ಈ ಬಿಂದುಗಳನ್ನು ಪಡೆದ ನಂತರ ಅವುಗಳನ್ನು ಸೇರಿಸಿದಲ್ಲಿ ನಾವು ಅಂಡಾಕಾರದ ಮೇಲಿನ ಭಾಗವನ್ನು ಪಡೆಯುತ್ತೇವೆ ಈಗ ನಾವು ಅದನ್ನು ಈ ಪುಟದಲ್ಲಿ ಮಾಡೋಣ ಅಂಡಾಕಾರದ ಪ್ರಮುಖ ಅಕ್ಷ 70 ಮಿ ಆದ್ದರಿಂದ ಮೊದಲ ಬಿಂದುವನ್ನು ಅಲ್ಲಿ 70 ಮಿ ಮೀ ಎಂದು ನಾವು ಗುರುತಿಸುತ್ತಿದ್ದೇವೆ ಮತ್ತು ಇದು ಪ್ರಮುಖ ಅಕ್ಷವಾಗಿದೆ ಆದ್ದರಿಂದ ದ್ವಿಭಾಜಕವನ್ನು ಬಳಸುವ ಮೂಲಕ ನಾವು ಕೇಂದ್ರವನ್ನು ಗುರುತಿಸುವ ಸ್ಥಿತಿಯಲ್ಲಿರುತ್ತೇವೆ ಇಲ್ಲದಿದ್ದರೆ ಈಗ ಅದು 35 ಯೂನಿಟ್ ಅದು ಮುಗಿದ ನಂತರ ನಾವು ಎರಡೂ ಬಿಂದುಗಳ ಮೂಲಕ ಹಾದುಹೋಗುವ ವೃತ್ತವನ್ನು ನಿರ್ಮಿಸುತ್ತೇವೆ ಈಗ ಅವುಗಳನ್ನು ಹೆಸರಿಸೋಣ ಮೊದಲ ಬಿಂದು A ಎರಡನೆಯ ಬಿಂದು B ಈ ಕೇಂದ್ರವನ್ನುO ಎಂದು ಕರೆಯೋಣ ಈಗ ನಾವು ಲಂಬವಾದ ರೇಖೆಯನ್ನು ಎಳೆಯಬೇಕು ನಾವು ಡ್ರಾಫ್ಟರ್ ಅನ್ನು ಹೊಂದಿದ್ದರೆ ಅದನ್ನು ಸುಲಭವಾಗಿ ಮಾಡಬಹುದು ಇಲ್ಲದಿದ್ದರೆ ನಾವು ಈ ಮಾಪಕಗಳನ್ನು ಬಳಸಿ ಈ ರೇಖೆಯನ್ನು ವಿಸ್ತರಿಸುತ್ತೇವೆ ಹೀಗೆ ಕೇಂದ್ರವನ್ನು ಮಾಡಲಾಗುತ್ತದೆ ಅದರ ನಂತರ ನಾವು 40 ಮಿ ಮೀ ಅಕ್ಷದ ವ್ಯಾಸದ ವೃತ್ತವನ್ನು ಎಳೆಯಬೇಕಾಗಿದೆ ಅಂದರೆ ನಾವು ತೆಗೆದುಕೊಳ್ಳಲು ಹೊರಟಿರುವ ತ್ರಿಜ್ಯ 20 ಮಿ ಮೀ ಇದು 20 ಮಿ ಆದ್ದರಿಂದ ಇಲ್ಲಿಂದ 20 ಮಿ ಮೀ ಅಳತೆಯನ್ನು ಎಚ್ಚರಿಕೆಯಿಂದ ಆರಿಸಿ ವೃತ್ತವನ್ನು ಎಳೆಯಿರಿ ಅದರ ನಂತರ ನಾವು ಇದನ್ನು ವಿಭಜಿಸಬೇಕು ಆದ್ದರಿಂದ ಈ ಬಿಂದುವನ್ನು C ಮತ್ತು D ಎಂದು ಹೆಸರಿಸೋಣ ಇದನ್ನು ಮಾಡಿದ ನಂತರ ನಾವು ಇದನ್ನು 12 ಸಮಾನ ಭಾಗಗಳಾಗಿ ವಿಂಗಡಿಸಬೇಕು ಈ ಚಿತ್ರದಲ್ಲಿ ಮೊದಲ ಭಾಗ ಎರಡನೆಯ ಮೂರನೇ ಭಾಗಗಳನ್ನು ಎಣಿಸೋಣ ಮೂರನೇ ಭಾಗ ಎಂದರೆ ನಮ್ಮ ಪ್ರೊಟ್ರಾಕ್ಟರ್ ಅನ್ನು 30 ಡಿಗ್ರಿ ಮತ್ತೆ 60 ಡಿಗ್ರಿ ಮತ್ತು 90 ಡಿಗ್ರಿ ಯಲ್ಲಿ ಬಳಸೋಣ ಈ ರೇಖೆಗಳನ್ನು ಸೇರಿಸೋಣ ಮತ್ತು ಅದೇ ರೀತಿ ಈ ಬಿಂದುಗಳನ್ನು ಸೇರಿಸಿ ಅಂತೆಯೇ ಈ ಬದಿಯಲ್ಲಿ ಈ ಬಿಂದುಗಳನ್ನು 60 ಡಿಗ್ರಿ ಮತ್ತು ಈ ಬದಿಯಲ್ಲಿ 30 ಡಿಗ್ರಿ ಎಂದು ಗುರುತಿಸಿ ಈಗ ನಾವು ಅದನ್ನು ಸೇರಿಸೋಣ ಈ ರೀತಿ ನಾವು 12 ಭಾಗಗಳನ್ನು ತಯಾರಿಸುತ್ತೇವೆ ಈ ಬಿಂದುಗಳನ್ನು 1 2 3 4 5 6 ಮತ್ತು ಈ ಬಿಂದುಗಳನ್ನು 7 8 9 10 ಎಂದು ಗುರುತು ಮಾಡೋಣ ಅಂತೆಯೇ ಒಳಗಿನ ಬಿಂದುಗಳನ್ನು 1 ' 2' 3' ಇದು C' ಮುಂದಿನದು 4 ' 5' ಮತ್ತು ಇದು 6 'B ಇವುಗಳನ್ನು 6 ' 7' 8 ' 9 10' ಎಂದು ಕರೆಯೋಣ ಈಗ ನಾವು ಮಾಡಬೇಕಾಗಿರುವುದು ಏನೆಂದರೆ ಎರಡನೇ ಹಂತದಲ್ಲಿ 1 ರ ಮೂಲಕ CDಗೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಎಳೆಯಿರಿ ನಾವು ರೂಲರ್ ಸ್ಕೇಲ್ ಅನ್ನು ಹೊಂದಿದ್ದರೆ ನಾವು ಅದನ್ನು ಆ ರೀತಿಯಲ್ಲಿ ಎಳೆಯಬಹುದಿತ್ತು ಇಲ್ಲದಿದ್ದರೆ ನಮ್ಮ ಸ್ಕೇಲ್ ಅನ್ನು ಬಳಸೋಣ ನಾವು ಈ 90 ಡಿಗ್ರಿ ರೇಖೆಯನ್ನು ಹೊಂದಿದ್ದೇವೆ ಏಕೆಂದರೆ ಅವುಗಳು ದ್ವಿಭಾಜಕವಾಗಿವೆ ಆದ್ದರಿಂದ ಸ್ಕೇಲ್ ಅನ್ನು ಎಚ್ಚರಿಕೆಯಿಂದ ಹೊಂದಿಸಿ ಮತ್ತು ಸಮಾನಾಂತರ ರೇಖೆಯನ್ನು ಎಳೆಯಿರಿ ಅಂತೆಯೇ 2 ಕ್ಕೆ ಒಂದು ಸಮಾನಾಂತರ ರೇಖೆಯನ್ನು ಎಳೆಯಿರಿ 3 ರಲ್ಲಿ ಈಗಾಗಲೇ ಇದೆ 4 ಕ್ಕೆ ಸಹ ಎಳೆಯಿರಿ 5 ಕ್ಕೆ ಸಹ ನಾವು ಆ ರೇಖೆಯನ್ನು ಎಳೆಯಬೇಕಾಗಿದೆ ಆದ್ದರಿಂದ 5 ಕ್ಕೆ ನಾವು ಅದನ್ನು ಮಾಡೋಣ ಈಗ ನಾವು ಲಂಬ ರೇಖೆಗಳನ್ನು ಬಿಡಿಸಿದ್ದೇವೆ ಈಗ 1' ಹಾಗೂ ಅದರ ನಂತರದಲ್ಲಿ ನಾವು ಅಡ್ಡಲಾಗಿ ರೇಖೆಯನ್ನು ಎಳೆಯಬೇಕಾಗಿದೆ 1 ಕ್ಕೆ ಈ ಗ್ರಿಡ್ ನೊಂದಿಗೆ ಮ್ಯಾಪ್ ಮಾಡಲಾದುದು ಅಡ್ಡರೇಖೆಯಾಗಿದೆ ನಾವು ಈ ಬಿಂದುವನ್ನುP1 ಎಂದು ಗುರುತು ಮಾಡೋಣ ಅದೇ ರೀತಿ 2 ಕ್ಕೆ ನಾವು ಅಡ್ಡವಾದ ರೇಖೆ ಯನ್ನು ಹೆಚ್ಚು ಕಡಿಮೆ ಈ ಬಿಂದುವಿಗೆ ಛೇದಿಸುವಂತೆ ಎಳೆಯಬೇಕು ಅದೇ ರೀತಿ 3 ಕ್ಕೆ ಹಾಗೂ 4 ಕ್ಕೆ ಈ ಬಿಂದುವು ಛೇದಿಸುತ್ತದೆ 5 ಕ್ಕೆ ಇದು ನಿಖರವಾಗಿ ಗ್ರಿಡ್ ಮ್ಯಾಪ್ ನಲ್ಲಿದೆ ಆದ್ದರಿಂದ ಅದನ್ನು ಸಂಪರ್ಕಿಸಿ ಅದು ಮುಗಿದ ನಂತರ ಅವುಗಳನ್ನು P2 ಎಂದು ಗುರುತು ಮಾಡಿ P 3 ಈಗಾಗಲೇ ಇದೆ ಇದು P4 P5 ಬಿಂದುಗಳು ಈಗ A P 2 C 3 P 4 P 5 ಮತ್ತು B ಮೂಲಕ ಹಾದುಹೋಗುವ ಫ್ರೀಹ್ಯಾಂಡ್ ಸ್ಕೆಚ್ ಅನ್ನು ಎಳೆಯಿರಿ ನಾವು ಫ್ರೆಂಚ್ ವಕ್ರಾಕೃತಿಗಳನ್ನು ಹೊಂದಿದ್ದರೆ ಈ C P 4 P 5 ಮತ್ತು B ಯ ಮೂಲಕ ಹಾದುಹೋಗುವ ಒಂದು ರೇಖೆಯನ್ನು ಸರಾಗವಾಗಿ ನಿರ್ಮಿಸಬಹುದು ಕೆಳಗಿನ ರೇಖೆಗಳಲ್ಲಿಯೂ ಸಹ ಅದನ್ನು ನಾವು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ನಾವು ಅವುಗಳನ್ನು ನಿರ್ಮಿಸೋಣ ನಾವು ವಿಸ್ತರಿಸಬೇಕಾದ 1 ಮತ್ತು 10 ಬಿಂದುಗಳು ಒಂದೇ ಸಾಲಿನಲ್ಲಿವೆ ಅಂತೆಯೇ 2 ಮತ್ತು 9 ಬಿಂದುಗಳು ಒಂದೇ ಸಾಲಿನಲ್ಲಿವೆ ಈ 9 ಮತ್ತು 7 ಅನ್ನು ಅಡ್ಡವಾದ ಸಮತಲದಲ್ಲಿ ವಿಸ್ತರಿಸಿ ಎಲ್ಲೆಲ್ಲಿ ಆ ಬಿಂದುಗಳು ಛೇದಿಸಲ್ಪಡುತ್ತವೆಯೋ ಅವುಗಳನ್ನು ಪತ್ತೆ ಮಾಡಿ ಈ ರೇಖೆಗಳು ಸಹ ವಿಸ್ತರಿಸಬಲ್ಲವು ಮತ್ತು ಇದು ಇನ್ನೊಂದು ಬಿಂದುವಾಗಿದೆ ಆದ್ದರಿಂದ ಇದನ್ನು ಹೆಸರಿಸೋಣ ಈ 5 ರ ಬಿಂದುವನ್ನು ಸಹ ವಿಸ್ತರಿಸಿ ನಾವು ಹೆಚ್ಚಿನ ಸಂಖ್ಯೆಯ ಬಿಂದುಗಳನ್ನು ಹೊಂದಿದ್ದರೆ ಈ ವಕ್ರರೇಖೆಯು ಸುಂದರವಾಗಿ ಮತ್ತು ಮೃದುವಾಗಿ ಕಾಣುತ್ತದೆ ಆದ್ದರಿಂದ ನಾವು ಫ್ರೀಹ್ಯಾಂಡ್ ಮೂಲಕ ಅವನ್ನು ಸೇರಿಸೋಣ ಈ ರೀತಿ ಇದನ್ನು ನಿರ್ಮಿಸುವ ಸ್ಥಿತಿಯಲ್ಲಿ ನಾವಿರುತ್ತೇವೆ ನಾವು 24 ಬಿಂದುಗಳನ್ನು ಅಥವಾ ಬಹುಶಃ 48 ಬಿಂದುಗಳನ್ನು ಹೊಂದಿದ್ದರೆ ನಾವು ಉತ್ತಮ ಚಿತ್ರಣವನ್ನು ಪಡೆಯಬಹುದು ಇದು ಅಂಡಾಕಾರವಾಗಿದೆ ಇದು ಏಕಕೇಂದ್ರಕ ವೃತ್ತದ ವಿಧಾನವಾಗಿದೆ ನಾವು ಪ್ರಮುಖ ಅಕ್ಷ ಮತ್ತು ಸಣ್ಣ ಅಕ್ಷವನ್ನು ತಿಳಿದಿದ್ದರೆ ಯಾರಾದರೂ ಇದನ್ನು ನಿರ್ಮಿಸಬಹುದು ನಾವು ಅಡ್ಡ ರೀತಿಯ ಅಂಡಾಕಾರವನ್ನು ಮುಗಿಸಿದ್ದೇವೆ ನಾವು ಲಂಬವಾದ ಅಂಡಾಕಾರವನ್ನು ನಿರ್ಮಿಸಲು ಬಯಸಿದರೆ ಅಂದರೆ X ಅಕ್ಷದೊಂದಿಗೆ ಪ್ರಮುಖ ಅಕ್ಷವು ಜೋಡಿಸಲ್ಪಟ್ಟರೆ ಅದು ಈಗ ಅಡ್ಡವಾದ ಸಮತಲವಾಗಿದ್ದು ಅದನ್ನು ಲಂಬ ಅಕ್ಷದೊಂದಿಗೆ ಜೋಡಿಸಿ ನಾವು ಅದೇ ವಿಧಾನವನ್ನು ಮಾಡಬೇಕು ಈ ಒಂದು ರೇಖೆಯನ್ನು ತಳಮಟ್ಟದವರೆಗೆ ಬಿಡಿಸುವುದರ ಬದಲಿಗೆ ನಾವು ಅಡ್ಡ ಅಕ್ಷದ ಮೇಲೆ ಪ್ರೊಜೆಕ್ಟ್ ಮಾಡಲು ಹೊರಟಿದ್ದೇವೆ ಅದು ಸಿಮೆಟ್ರಿ ಯಿಂದ ಸಾಧ್ಯವಾಗಿದೆ ಇದು ಈ ರೀತಿಯ ವೃತ್ತವಾಗಿ ಹೊರಹೊಮ್ಮುತ್ತದೆ ದಯವಿಟ್ಟು ಈ ರೀತಿಯ ಉದಾಹರಣೆಯನ್ನು ಅಭ್ಯಾಸ ಮಾಡಿ ಈ ಏಕಕೇಂದ್ರಕ ವೃತ್ತದ ವಿಧಾನವನ್ನು ಮಾಡಿದ ನಂತರ ನಾವು ಒಬ್ಲೊಂಗ್ ವಿಧಾನವನ್ನು ನೋಡುತ್ತೇವೆ ಈ ಒಬ್ಲೊಂಗ್ ವಿಧಾನದಲ್ಲಿ ನಾವು ಪ್ರಮುಖ ಅಕ್ಷದ ಆಧಾರದ ಮೇಲೆ 100 ಮಿ ಮೀ ಆಯತವನ್ನು ನಿರ್ಮಿಸುತ್ತೇವೆ ಇಲ್ಲಿ ಈ ಅಂಡಾಕಾರದ ಸಣ್ಣ ಅಕ್ಷವು 50 ಮಿ ಮೀ ಆಗಿದೆ ಆ ಉದ್ದೇಶಕ್ಕಾಗಿ ನಾವು ಮಾಡಬೇಕಾಗಿರುವುದು ಏನೆಂದರೆ ಮೊದಲನೆಯದಾಗಿ AB ರೇಖೆಯನ್ನು ಎಳೆಯಿರಿ CD ರೇಖೆಯನ್ನು ಪರಸ್ಪರ ಲಂಬವಾಗಿ ಎಳೆಯಿರಿ ನಂತರ ಆಯತಾಕಾರದ ಒಂದು ಪೆಟ್ಟಿಗೆಯನ್ನು ನಿರ್ಮಿಸಿ ಅಲ್ಲಿ EF AB ರೇಖೆಗೆ ಸಮಾನವಾಗಿರುತ್ತದೆ ನಂತರ AO ಮತ್ತು AE ಗಳನ್ನು ಸಮಾನ ಸಂಖ್ಯೆಯ ಬಿಂದುಗಳಾಗಿ ವಿಂಗಡಿಸಿ ಛೇಧಕ ಬಿಂದುವು O ಆಗಿದೆ ಈ ಬಿಂದುವು A ಆಗಿದೆ ಇಲ್ಲಿಂದ BCD ಆಯತ ಇದು HGF ಮತ್ತು E ಈಗ AO ಮತ್ತು AE ಅನ್ನು ಭಾಗಿಸಿ ಇದು AO ಇದು AE ಆ ಆಯತದ ಈ ಕ್ವಾಡ್ರೆಂಟ್ ಅನ್ನು ಒಂದೇ ಸಂಖ್ಯೆಯ ಸಮಾನ ಭಾಗಗಳಾಗಿ ವಿಭಾಗಿಸುತ್ತದೆ ಇದನ್ನು 5 ಎಂದು ಹೇಳೋಣ ನಾವು 50 ಬಿಂದುಗಳನ್ನು ಹೊಂದಿದ್ದರೆ ಅದು ತುಂಬಾ ನಿಖರ ಹಾಗೂ ನಯವಾದ ವಕ್ರರೇಖೆಯಾಗಿರುತ್ತದೆ ನಾವು ಕಡಿಮೆ ಸಂಖ್ಯೆಯ ಬಿಂದುಗಳನ್ನು ಹೊಂದಿದ್ದರೆ ಅದು ನಯವಾದ ವಕ್ರರೇಖೆಯಾಗಿರುವುದಿಲ್ಲ ಇದು ಒಂದೇ ವ್ಯತ್ಯಾಸ ಆದ್ದರಿಂದ ನಾವು ಮಾಡಲು ಹೊರಟಿರುವುದು ಏನೆಂದರೆ AO ಅನ್ನು ಸಮಾನ ಸಂಖ್ಯೆಯ 5 ಭಾಗಗಳಾಗಿ ವಿಂಗಡಿಸುವುದು ಆ AO AE ಅನ್ನು ಒಂದೇ ಸಂಖ್ಯೆಯ ಸಮಾನ ಭಾಗಗಳಾಗಿ ವಿಂಗಡಿಸಿದ ನಂತರ ಅವುಗಳನ್ನು ಹೆಸರಿಸಿ ನಾವು 5 ಎಂದು ಭಾವಿಸೋಣ ವಿಭಾಗಗಳನ್ನು 1 2 3 4 ಎಂದು ನಮೂದಿಸಿ ಆದ್ದರಿಂದ ಮೊದಲ ವಿಭಾಗವು ಇದು A ಎರಡನೇ ಬಿಂದು ಮೂರನೇ ಬಿಂದು ನಾಲ್ಕನೇ ಬಿಂದು ಮತ್ತು ಎಂಟನೇ ಬಿಂದು ಅಂತೆಯೇ ಅಡ್ಡವಾದ ಅಕ್ಷದಲ್ಲಿ 1 ' 2' 3 ' ಅಂತೆಯೇ 1 ' 2' 3 ' 4' ಮತ್ತು O ಅದು ಮುಗಿದ ನಂತರ C ನೊಂದಿಗೆ 1 2 3 ಬಿಂದುಗಳನ್ನು ಸೇರಿಸಿ ಇದು C ಇದು 1 2 3 ಬದಿಯ ಅಕ್ಷದಲ್ಲಿ 1 2 3 4 ಅಲ್ಲಿಂದ ಮೊದಲನೆಯದನ್ನು ಎರಡನೆಯದನ್ನು ಮೂರನೆಯದನ್ನು ನಾಲ್ಕನೆಯದನ್ನು ಹೀಗೆ ರೇಖೆಗಳನ್ನು ಎಳೆಯಿರಿ C ಇಂದ ನಾವು 1 2 3 ಮತ್ತು 4 ಬಿಂದುಗಳನ್ನು ಸಂಪರ್ಕಿಸಲಿದ್ದೇವೆ ಅದು ಮುಗಿದ ನಂತರ D ಅನ್ನು 1' ನೊಂದಿಗೆ ಸೇರಿಸಿ ಆದ್ದರಿಂದ D ಯಿಂದಲೂ ನಾವು 1 ' 2' ಗೆ ಸೇರಿಸಲಿದ್ದೇವೆ C ಈ ಬದಿಯಲ್ಲಿದೆ D ಇನ್ನೊಂದು ಬದಿಯಲ್ಲಿದೆ C ಅನ್ನು ಈ ಲಂಬ ಅಕ್ಷದೊಂದಿಗೆ ಮತ್ತು D ಅನ್ನು ಅಡ್ಡ ಅಕ್ಷದೊಂದಿಗೆ ಸೇರಿಸಿ ಹೀಗೆ 1 ' 2' 3 ' 4' ಇವುಗಳನ್ನು ಪಡೆಯುವ ಸ್ಥಿತಿಯಲ್ಲಿರುತ್ತೇವೆ ಆದ್ದರಿಂದ ಈ ಎಲ್ಲಾ ರೇಖೆಗಳನ್ನು ವಿಸ್ತರಿಸಿ ಮೊದಲ ಬಿಂದುವನ್ನು C ಇಂದ 1ರ ವರೆಗೆ ಆರಿಸೋಣ ಅದು ಆ ಹಂತದವರೆಗೆ ಹೋಗುತ್ತದೆ ನಾವು D ಇಂದ 1 ಅನ್ನು ಸೇರಿಸುವಾಗ ಈ ರೇಖೆಯು ಆ ಹಂತದವರೆಗೆ ಹೋಗುತ್ತದೆ ಹಾಗೂ ಆ ಬಿಂದುವಿನಲ್ಲಿ ಛೇದಿಸುತ್ತದೆ ಅದು ಎಲ್ಲಿ ಛೇದಿಸುತ್ತದೆಯೋ ಅದನ್ನು ಅಲ್ಲಿ ನಿಲ್ಲಿಸೋಣ ನಾವು ಆ ಬಿಂದುವನ್ನು P1 ಎಂದು ಕರೆಯೋಣ ಅದೇ ರೀತಿ C ಇಂದ ಒಂದು ರೇಖೆಯನ್ನು ಲಂಬ ಅಕ್ಷದವರೆಗೆ ಎಳೆಯಿರಿ D ಬಿಂದುವಿನಿಂದ ಇದನ್ನು ಮಾಡಿದ ನಂತರ ನಾವು ಅದನ್ನು ಛೇದಿಸುವ 2 ನೇ ಬಿಂದುವಿನ ಸ್ಥಳಕ್ಕೆ ನಿಲಿಸಬೇಕು ಆದ್ದರಿಂದ ಒಂದಾದ ಮೇಲೆ ಒಂದು ರೇಖೆಯನ್ನು ಪತ್ತೆ ಹಚ್ಚುವ ಮೂಲಕ ನಾವು P 2 P 3 P 4 ಮತ್ತು ಮುಂದಿನದನ್ನು ಗುರುತಿಸುತ್ತೇವೆ ಇದನ್ನು A ಯಿಂದ ಮಾಡಿದ ನಂತರ ನಾವು ಮೃದುವಾದ ಫ್ರೀಹ್ಯಾಂಡ್ ಕರ್ವ್ ಅನ್ನು ಎಳೆಯುತ್ತೇವೆ ಈ ಅಂಡಾಕಾರದ ಒಂದು ಕ್ವಾಡ್ರೆಂಟ್ ಅನ್ನು ನಿರ್ಮಿಸುವ ಮಾರ್ಗವು ಇದಾಗಿದೆ ಇದನ್ನು ಮಾಡಿದ ನಂತರ ನಾವು ಅದನ್ನು C ಯಿಂದ BF ರೇಖೆಗೆ 1 2 3 4 ಎಂದು ವಿಭಜಿಸುವಂತಹದನ್ನು ಪುನರಾವರ್ತಿಸಬೇಕಾಗಿದೆ C ಯಿಂದ 1 ರ ಮೂಲಕ ಹೋಗುವಂತೆ ಒಂದು ರೇಖೆಯನ್ನು ಎಳೆಯಬೇಕು ಅದೇ ರೀತಿ D ಬಿಂದುವಿನಿಂದ 1 ಮೂಲಕ ಅದು ಛೇದಿಸುವಲ್ಲೆಲ್ಲಾ ಆ ಬಿಂದುವನ್ನು ಸೂಚಿಸಿ ನಂತರ D ಯಿಂದ 2 ' ಮೂಲಕ ಹೋಗಿ ಮತ್ತು ಅದೇ ರೀತಿ C ಯಿಂದ 2 ರ ಮೂಲಕ P 2 ಅನ್ನು ಛೇದಿಸುವಲ್ಲಿ ಆ ಮೇಲಿನ ಭಾಗಗಳನ್ನು ಗುರುತಿಸುವ ಮೂಲಕ ಅದನ್ನು ನಿರ್ಮಿಸಬಹುದಾದ ಸ್ಥಿತಿಯಲ್ಲಿ ನಾವು ಇರುತ್ತೇವೆ ಅದೇ ಕಾರ್ಯವಿಧಾನವನ್ನು ಈ ಭಾಗಕ್ಕೂ ಪುನರಾವರ್ತಿಸುವುದರಿಂದ ಈ ಬಿಂದುಗಳನ್ನು ಗುರುತಿಸಲು ಹಾಗು ಈ ವಕ್ರರೇಖೆಯನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ ಇದರಲ್ಲಿರುವ ಒಂದು ಕ್ವಾಡ್ರೆಂಟ್ ಅನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ ಇದರ ಅರ್ಥ ನಾವು ಈ ಆಯತಾಕಾರದ ಪೆಟ್ಟಿಗೆಯನ್ನು ನಿರ್ಮಿಸಿ ಮತ್ತು ನಂತರ ಅಂಡಾಕಾರದ ನಾಲ್ಕನೇ ಒಂದು ಕ್ವಾಡ್ರೆಂಟ್ ಅನ್ನು ನಿರ್ಮಿಸುತ್ತೇವೆ ಅದನ್ನು ಮಾಡೋಣ ಮೊದಲನೆಯದಾಗಿ ಇದು 100 ಮಿ ಮೀ ಗುಣಿಸು 50 ಮಿ ನಾವು ಅದನ್ನು ನಿರ್ಮಿಸಬೇಕು ಆದ್ದರಿಂದ ನಾವು ಕಾಗದದ ಮೇಲೆ 100 ಮಿ ಮೀ ಅನ್ನು ಬರೆಯೋಣ ಮತ್ತು ಇವು ಆ ಬಿಂದುಗಳು ನಂತರ 50 ಮಿ ಅನ್ನು ನಾವು ಗುರುತಿಸಬೇಕು ಅಲ್ಲಿ ಲಂಬ ದ್ವಿಭಾಜಕವನ್ನು ಎಳೆಯಿರಿ ಇಲ್ಲಿ ಇದು 50 ಮಿ ಮೀ ಆಗಿರುವುದರಿಂದ ನಮಗೆ ಈ ಗ್ರಾಫ್ ಶೀಟ್ ನಲ್ಲಿ 25 ಮಿ ಮೀ ಅನ್ನು ಕಂಡುಹಿಡಿಯುವುದು ಸುಲಭ 25 ಮಧ್ಯದಲ್ಲಿರುತ್ತದೆ ನಾವು ಅದನ್ನು ಹೊಂದಿದ ನಂತರ ನಾವು ಲಂಬ ರೇಖೆಯನ್ನು ನಿರ್ಮಿಸಬಹುದು ಇದನ್ನು ಮಾಡಿದ ನಂತರ ನಾವು ಈ ಭಾಗವನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಇದು ಈ ಗ್ರಾಫ್ ಶೀಟ್ ನಲ್ಲಿದೆ ಆದ್ದರಿಂದ ಇದನ್ನು ಬಿಡಿಸಲು ಮುಂದುವರಿಯಿರಿ ಅಂತೆಯೇ ಗ್ರಾಫ್ ಶೀಟ್ನಲ್ಲಿ ಕೆಳಗೆ ನೀಡಿರುವಂತೆ ಎಲ್ಲವನ್ನೂ ನಿರ್ಮಿಸಿ ಈ ಅಂತರವು ಒಂದೇ ಆಗಿರಬೇಕು ಇಲ್ಲಿಂದ ನಾವು ಈ ರೇಖೆಗಳನ್ನು ಗುರುತಿಸಿ ಸೇರಿಸೋಣ ನಾವು ಒಂದು ಆಯತವನ್ನು ನಿರ್ಮಿಸಿದ್ದೇವೆ ಅದನ್ನು ಹೆಸರಿಸೋಣ ಅದು ಮುಗಿದ ನಂತರ ಅವುಗಳನ್ನು A B E F C O D H G ಎಂದು ಹೆಸರಿಸೋಣ ಈಗ ನಾವು ಇಲ್ಲಿ ಸಮಾನ ಸಂಖ್ಯೆಯ ವಿಭಾಗಗಳಾಗಿ ವಿಂಗಡಿಸಬೇಕಾಗಿದೆ ಈಗಾಗಲೇ ನಮ್ಮಲ್ಲಿ ಗ್ರಿಡ್ ನೆಟ್ವರ್ಕ್ ಇದೆ ಆದ್ದರಿಂದ ಅದನ್ನು 1 2 3 4 ಎಂದು ಸಮಾನ ಭಾಗಗಳಾಗಿ ವಿಂಗಡಿಸೋಣ ಈಗ 1 2 3 4 5 ಎಂಬ ಸಮಾನ ಭಾಗಗಳಿವೆ ಆದರೆ ಈಗ ನಾವು ಇದನ್ನು 5 ಸಮಾನ ಭಾಗಗಳಾಗಿ ವಿಂಗಡಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಇದಕ್ಕಾಗಿ ಈ ರೀತಿಯಾಗಿ ರೇಖೆಯನ್ನು ಬಿಡಿಸಬೇಕು ಕಂಪಾಸ್ ಅನ್ನು ಬಳಸಿ 5 ಸಮಾನ ವಿಭಾಗಗಳನ್ನು ಈ ರೀತಿಯಲ್ಲಿ ಗುರುತಿಸಿ 1 2 3 4 ಮತ್ತು ಅಲ್ಲಿಂದ 5 ಇದಾದ ಮೇಲೆ ಈ ವಿಭಾಗಗಳನ್ನು ಒಗ್ಗೂಡಿಸಿ ಮತ್ತು ಆ ರೇಖೆಗೆ ಸಮಾನಾಂತರವಾಗಿ ಹೋಗಬೇಕು ಸಮಾನಾಂತರವಾಗಿ ಹೋಗಲು ನಾವು ಆ ರೇಖೆಗೆ ಒಂದು ನಾರ್ಮಲ್ ಅನ್ನು ಬಿಡಿಸೋಣ ಇದರಿಂದ ನಾವು ಉತ್ತಮ ಬೆಂಬಲವನ್ನು ಪಡೆಯುತ್ತೇವೆ ಏಕೆಂದರೆ ನಾವು ಇಲ್ಲಿ ಯಾವುದೇ ಡ್ರಾಫ್ಟರ್ ಅನ್ನು ಬಳಸುತ್ತಿಲ್ಲ ಆದ್ದರಿಂದ 2 3 4 5 ಈ ದಿಕ್ಕಿನಲ್ಲಿ ಹೋಗುವುದು ನಮಗೆ ಸುಲಭವಾಗಿದೆ ಆದ್ದರಿಂದ ಇದು 1 2 3 4 5 ಈ ಬಿಂದುಗಳನ್ನು 1 2 3 4 ಎಂದು ಹೆಸರಿಸೋಣ ಅದೇ ರೀತಿ ಈ ಬಿಂದುಗಳು 1 2 3 4 ಈಗ ನಾವು ಮಾಡಬೇಕಾಗಿರುವುದು ಏನೆಂದರೆ C ನಿಂದ 4 ಗೆ C ನಿಂದ 1 ಗೆ ಹೀಗೆ ಸಂಪರ್ಕಿಸಬೇಕು ಆದ್ದರಿಂದ C ಬಿಂದುವನ್ನು ಮೊದಲ ಬಿಂದುವಿಗೆ ಸಂಪರ್ಕಿಸೋಣ ಅಂತೆಯೇ C ನಿಂದ 1 ಹಾಗೂ 1 2 3 4 ಅನ್ನು ಬಿಡಿಸೋಣ ಅದೇ ರೀತಿ D ಇಂದ ನಾವು 1' ಅನ್ನು ಛೇದಿಸಿ ಹಾದುಹೋಗುವ ರೇಖೆಯನ್ನು ವ್ಯವಸ್ಥಿತವಾಗಿ ಸಂಪರ್ಕಿಸಬೇಕು D ಇಂದ 2 ' 3 ' ಇಲ್ಲಿಂದ ಮೂರನೇ ರೇಖೆಗೆ 4' ಇಂದ ನಾಲ್ಕನೇ ರೇಖೆಗೆ ಈಗ ಈ ಬಿಂದುಗಳನ್ನು ಗುರುತಿಸಿ ಇದು ಮೊದಲ ಬಿಂದು ಒಂದು ಎರಡನೇ ಮೂರನೇ ನಾಲ್ಕನೇ ಹಾಗೂ ಇದು ಐದನೇಯದು ನಮ್ಮ ಅಂಡಾಕಾರವು ಈ ಬಿಂದುಗಳ ಮೂಲಕ ಹಾದು ಹೋಗುತ್ತದೆ ಈ ರೀತಿ ನಾವು ಅದನ್ನು ನಿರ್ಮಿಸಬೇಕು ಇದಲ್ಲದೆ ಈ ಭಾಗವನ್ನು ಸಮಾನ ಸಂಖ್ಯೆಯ ವಿಭಜನೆಗಳಿಂದ ನಿರ್ಮಿಸಬೇಕಾಗಿದೆ ಅಂತೆಯೇ ಈ ಹಂತವನ್ನು ಇಂತಹ ವಿಭಜನೆಯಿಂದ ನಿರ್ಮಿಸಬೇಕಾಗಿದೆ ಇದರಿಂದ ನಾವು ಅಂಡಾಕಾರವನ್ನು ಪೂರ್ಣಗೊಳಿಸುವ ಸ್ಥಿತಿಯಲ್ಲಿರುತ್ತೇವೆ ಮತ್ತು ಈ ವಿಧಾನವನ್ನು ನಾವು ಆಯತ ವಿಧಾನ ಅಥವಾ ಒಬ್ಲೊಂಗ್ ವಿಧಾನ ಎಂದು ಕರೆಯುತ್ತೇವೆ ಒಮ್ಮೆ ನಾವು ಈ P 1 P 2 P 3 ಗಳನ್ನು ಸೇರಿಸಿದರೆ ಅಂದರೆ C ಮೂಲಕ ಹಾದುಹೋಗುವ P1 P2 P3 ಮತ್ತು P4 ಬಿಂದುಗಳನ್ನು ಸೇರಿಸಿದರೆ ನಾವು ಈ ಅಂಡಾಕಾರವನ್ನು ಪಡೆಯುತ್ತೇವೆ ಈ ಉಪನ್ಯಾಸದಲ್ಲಿ ನಾವು ಏಕಕೇಂದ್ರಕ ವೃತ್ತದ ವಿಧಾನ ಮತ್ತು ಒಬ್ಲೊಂಗ್ ವಿಧಾನದ ಬಗ್ಗೆ ಕಲಿತಿದ್ದೇವೆ ಮುಂದಿನ ಉಪನ್ಯಾಸದಲ್ಲಿ ಅಂಡಾಕಾರವನ್ನು ನಿರ್ಮಿಸುವ ವೃತ್ತಗಳ ಆರ್ಕ್ ನ ವಿಧಾನದ ಬಗ್ಗೆ ನಾವು ಕಲಿಯುತ್ತೇವೆ